ಪಠ್ಯಕ್ರಮದ ಪರಿಣಾಮಗಳ ಹೇಳಿಕೆಗಳ ಗುಣಮಟ್ಟಕ್ಕೆ ಸಂಬಂಧಿಸಿದ ಎಲ್ಲಾ ಅಂಶಗಳನ್ನು ನಾವು ಮೊದಲೇ ಅರ್ಥಮಾಡಿಕೊಂಡಿದ್ದೇವೆ ಇದರರ್ಥ ನಾವು ಹಲವಾರು ಕಾರ್ಯವಿಧಾನಗಳನ್ನು ನೀಡಿದ್ದೇವೆ ಮತ್ತು ಹಲವಾರು ಅಂಶಗಳನ್ನು ಗುರುತಿಸಿದ್ದೇವೆ ಆದ್ದರಿಂದ ವ್ಯಾಖ್ಯಾನಿಸಿರುವ ಚೌಕಟ್ಟನ್ನು ಅನುಸರಿಸುವುದರಿಂದ ಉತ್ತಮ ಪಠ್ಯಕ್ರಮದ ಪರಿಣಾಮಗಳ ಹೇಳಿಕೆಗಳನ್ನು ಬರೆಯಲು ನಿಮಗೆ ಅದು ಒಂದು ವೇದಿಕೆಯನ್ನು ಒದಗಿಸುತ್ತದೆ ಪಠ್ಯಕ್ರಮದ ಪರಿಣಾಮಗಳ ಹೇಳಿಕೆಗಳನ್ನು ಬರೆದ ನಂತರಈಗ ನಾವು ಮಾಡಲು ಬಯಸುವ ಮೊದಲನೆಯ ಕೆಲಸವೆಂದರೆ ಪ್ರತಿ ಪಠ್ಯಕ್ರಮದ ಪರಿಣಾಮದ ಹೇಳಿಕೆಯೊಂದಿಗೆ ನಾವು ಅಗತ್ಯವಿರುವ ತರಗತಿಯ ಅವಧಿಗಳ ಸಂಖ್ಯೆಯನ್ನು ಸಂಯೋಜಿಸಬೇಕು ಇದು ತುಂಬಾ ನಿಖರವಾಗಿರಬೇಕಾಗಿಲ್ಲ ಇದನ್ನು ನಿಮಿಷಗಳು ಮತ್ತು ಇನ್ನಿತರ ಮಟ್ಟಿಗೆ ಗುರುತಿಸುವ ಅಗತ್ಯವಿಲ್ಲ ಸ್ಥೂಲವಾಗಿ ತರಗತಿಯ ಅವಧಿಗಳನ್ನು ಗುರುತಿಸಬೇಕಾಗಿದೆ ನಂತರ ನಾವು ಪ್ರತಿ ಪಠ್ಯಕ್ರಮದ ಪರಿಣಾಮವನ್ನು ಪಿಒಗಳು ಅಥವಾ ಪಿಎಸ್ಒಗಳು ಅರಿವಿನ ಮಟ್ಟಗಳು ಮತ್ತು ಜ್ಞಾನದ ವರ್ಗಗಳೊಂದಿಗೆ ಟ್ಯಾಗ್ ಮಾಡುತ್ತೇವೆ ಏಕೆಂದರೆ ಪ್ರತಿ ಪಠ್ಯಕ್ರಮ ಅದರ ಅರಿವಿನ ಮಟ್ಟದೊಂದಿಗೆ ಅದರ ಕ್ರಿಯಾಪದದ ಮೂಲಕ ಸಂಬಂಧಿಸಿದೆ ಮತ್ತು ನಂತರ ನಾವು ಒಂದು ಅಥವಾ ಹೆಚ್ಚಿನ ಜ್ಞಾನದ ವಿಭಾಗಗಳನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಪಠ್ಯಕ್ರಮದ ಪರಿಣಾಮವನ್ನು ತಿಳಿಸುವ ಪಿಒಗಳು ಮತ್ತು ಪಿಎಸ್ಒಗಳನ್ನು ಸಂಯೋಜಿಸಲು ಬಯಸುತ್ತೇವೆ ಈಗ ನಾವು ಮೊದಲೇ ಹೇಳಿದಂತೆ ಅನೇಕ ವಿಶ್ವವಿದ್ಯಾಲಯಗಳು ಪಠ್ಯಕ್ರಮಗಳ ಪಠ್ಯಸೂಚಿಗಳನ್ನು 5 6 ಅಥವಾ ಹೆಚ್ಚಿನ ಪಠ್ಯಗಳ ಪ್ರಕಾರ ವಿವರಿಸುತ್ತವೆ 5 6 ಹೆಚ್ಚು ಸಾಮಾನ್ಯವಾಗಿದೆ ಕೆಲವೊಮ್ಮೆ ಕೆಲವು ವಿಶ್ವವಿದ್ಯಾಲಯಗಳು 7 ಪಠ್ಯಗಳು ಅಥವಾ 8 ಪಠ್ಯಗಳವರೆಗೆ ಹೋಗಬಹುದು ತದನಂತರ ನೀವು ಒಂದೇ ಸಂಖ್ಯೆಯ ತರಗತಿ ಅವಧಿಗಳನ್ನು ಎಲ್ಲಾ ಘಟಕಗಳೊಂದಿಗೆ ಸಂಯೋಜಿಸುತ್ತೀರಿ ಆದ್ದರಿಂದ ನೀವು ಒಂದು ಸಿಒ ಅನ್ನು ಒಂದು ಪಠ್ಯದೊಂದಿಗೆ ಸಂಯೋಜಿಸಬೇಕೆಂಬ ಷರತ್ತಿನಂತೆ ಹೋದರೆ ಎಲ್ಲಾ ಸಿಒಗಳು ಒಂದೇ ಸಂಖ್ಯೆಯ ತರಗತಿ ಅವಧಿಗಳನ್ನು ಹೊಂದಿರಬೇಕು ನೀವು 40 ಉಪನ್ಯಾಸ ಅಥವಾ 45 ಉಪನ್ಯಾಸ ಪಠ್ಯಕ್ರಮ ಹೊಂದಿದ್ದರೆ ನಂತರ ಅದನ್ನು ಪಠ್ಯಗಳ ಸಂಖ್ಯೆಯಿಂದ ಭಾಗಿಸಿ ಅದು ನಿಮಗೆ ತರಗತಿಯ ಅವಧಿಗಳನ್ನು ಸ್ವಯಂಚಾಲಿತವಾಗಿ ನೀಡುತ್ತದೆ ಆದರೆ ಸ್ವಾಯತ್ತ ಸಂಸ್ಥೆಗಳಲ್ಲಿ ಅವರು ಯುನಿಟ್ ರಚನೆಯನ್ನು ಅನುಸರಿಸುವ ಅಗತ್ಯವಿಲ್ಲ ಮತ್ತು ವಿಷಯ ವಿಷಯದ ವಸ್ತು ಮತ್ತು ಶಿಕ್ಷಕರಿಂದ ನಿರ್ಧರಿಸಲ್ಪಟ್ಟ ಸಿಒಗಳ ಸಂಖ್ಯೆಯನ್ನು ಹೊಂದಿರಬಹುದು ಆದ್ದರಿಂದ ವಿಭಿನ್ನ ಸಿಒಗಳು ವಿಭಿನ್ನ ಸಂಖ್ಯೆಯ ತರಗತಿ ಅವಧಿಗಳನ್ನು ಹೊಂದಿರಬಹುದು ಆದ್ದರಿಂದ ಸ್ವಾಯತ್ತವಲ್ಲದ ಸಂಸ್ಥೆಗಳಲ್ಲಿ ಸಹ ಒಬ್ಬರು ಪಠ್ಯಗಳ ಸಂಖ್ಯೆಗಿಂತ ಹೆಚ್ಚು ಅಥವಾ ಕಡಿಮೆ ಸಂಖ್ಯೆಯ ಸಿಒಗಳನ್ನು ಬರೆಯಲು ಸಿದ್ಧರಿದ್ದರೆ ಎಲ್ಲಾ ಸಿಒಗಳು ಒಂದೇ ಸಂಖ್ಯೆಯ ತರಗತಿ ಅವಧಿಗಳನ್ನು ಹೊಂದಿರಬೇಕಾಗಿಲ್ಲ ಇದು ತರಗತಿಯ ಅವಧಿಗಳಿಗೆ ಸಂಬಂಧಿಸಿದಂತೆ ಇರುವ ವಿಷಯ ಈಗ ನಾವು ಅರಿವಿನ ಮಟ್ಟ "ವಿಶ್ಲೇಷಿಸು" ಗೆ ಬಂದಿದ್ದೇವೆ ನಾವು ಮೊದಲೇ ಹೇಳಿದಂತೆ ನಾವು ಯಾವಾಗಲೂ ಕ್ರಿಯಾಪದದೊಂದಿಗೆ ಸಿಒ ಹೇಳಿಕೆಯನ್ನು ಪ್ರಾರಂಭಿಸುತ್ತೇವೆ ಮತ್ತು ಕ್ರಿಯಾಪದವು ಅರಿವಿನ ಮಟ್ಟಗಳಲ್ಲಿ ಯಾವುದಾದರೂ ಒಂದರಿಂದ ಬರುತ್ತದೆ ಮತ್ತು ನಾವು ಕೆಲವೊಮ್ಮೆ ಎರಡು ವಿಭಿನ್ನ ಅರಿವಿನ ಮಟ್ಟಗಳಿಂದ ಎರಡು ಕ್ರಿಯಾಪದಗಳನ್ನು ಹೇಳಿದ್ದೇವೆ ಆದರೆ ಎರಡು ಕ್ರಿಯಾಪದಗಳನ್ನು ಯಾವಾಗಲೂ ಬಳಸಬಾರದು ಆದ್ದರಿಂದ ಕ್ರಿಯಾಪದವು ಅರಿವಿನ ಮಟ್ಟದೊಂದಿಗೆ ಸಿಒ ಅನ್ನು ಟ್ಯಾಗ್ ಮಾಡಲು ನಮಗೆ ಅನುವು ಮಾಡಿಕೊಡುತ್ತದೆ ಮತ್ತು ನಾವು ಇದಕ್ಕಾಗಿ ಸಂಕ್ಷಿಪ್ತ ರೂಪಗಳನ್ನು ಬಳಸುತ್ತೇವೆ ಆರ್R ಎಂದರೆ ನೆನಪಿಡು Remember ಯು U ಎಂದರೆ ಅರ್ಥಮಾಡಿಕೊಳ್ಳುವುದು Understand ಎಪಿ ಎಂದರೆ ಅನ್ವಯಿಸುವುದು Apply ಎಎನ್ ಎಂದರೆ ವಿಶ್ಲೇಷಿಸುವುದು Analyze ಇ E ಎಂದರೆ ಇವ್ಯಾಲ್ಯೂಏಟ್ Evaluate ಮತ್ತು ಸಿ ಎಂದರೆ ರಚಿಸುವುದು Create ನಾವು ಹೇಳಿದಂತೆ ಸಾಂದರ್ಭಿಕವಾಗಿ ಸಿಒCO ಅನ್ನು ಎರಡು ಅರಿವಿನ ಮಟ್ಟಗಳಿಂದ ಟ್ಯಾಗ್ ಮಾಡಬೇಕಾಗಬಹುದು ಅರಿವಿನ ಮಟ್ಟಗಳ ನಡುವೆ ತೀಕ್ಷ್ಣವಾದ ಗಡಿರೇಖೆ ಇಲ್ಲದಿರುವುದರಿಂದ ಏನಾಗುತ್ತದೆ ಒಂದು ಕ್ರಿಯಾಪದವು ಎರಡು ವಿಭಿನ್ನ ಅರಿವಿನ ಮಟ್ಟವನ್ನು ಪ್ರತಿನಿಧಿಸುವ ಸಾಧ್ಯತೆ ಯಾವಾಗಲೂ ಇರುತ್ತದೆ ಉದಾಹರಣೆಗೆ "ಗುರುತಿಸು" ಎಂಬ ಒಂದು ಕ್ರಿಯಾಪದವು ಅರ್ಥಮಾಡಿಕೊಳ್ಳುವುದು ಮತ್ತು ವಿಶ್ಲೇಷಿಸುವುದು ಎರಡಕ್ಕೂ ಸಂಬಂಧಿಸಿದೆ ಎರಡೂ ಅರಿವಿನ ಹಂತಗಳಲ್ಲಿ ಇದು ಸಂಪೂರ್ಣವಾಗಿ ಸ್ವೀಕಾರಾರ್ಹ ಆದ್ದರಿಂದ ಏನಾಗುತ್ತದೆ ಎಂದರೆ ಶಿಕ್ಷಕರು ಅಂತಹ ಸಂದರ್ಭಗಳಲ್ಲಿ ಸಿಒ ಅನ್ನು ಸೂಕ್ತವಾದ ಅರಿವಿನ ಮಟ್ಟದೊಂದಿಗೆ ಟ್ಯಾಗ್ ಮಾಡಲು ತನ್ನದೇ ಆದ ತೀರ್ಪನ್ನು ಬಳಸಬೇಕು ಈಗ ಜ್ಞಾನದ ವಿಭಾಗಗಳಿಗೆ ಬರುತ್ತಿದ್ದು ಪ್ರತಿ ಸಿಒ ಹೇಳಿಕೆಯು ಒಂದು ಅಥವಾ ಹೆಚ್ಚಿನ ವರ್ಗದ ಜ್ಞಾನವನ್ನು ಒಳಗೊಂಡಿರುತ್ತದೆ ಈಗ ಜ್ಞಾನದ ಈ ವರ್ಗಗಳು ಯಾವುವು ನಾವು ಎಫ್ ಎಂದರೆ ಫ್ಯಾಕ್ಚುವಲ್ ಬಳಸಬಹುದು ತದನಂತರ ಮಾನದಂಡಗಳಿಗೆ ಸಿ Criteria ಮತ್ತು ವಿಶೇಷಣಗಳಿಗೆ ಎಸ್ Specifications ಮತ್ತು ಪ್ರಾಯೋಗಿಕ ನಿರ್ಬಂಧಗಳಿಗಾಗಿ ನೀವು ಪಿಸಿ PC ಮತ್ತು ವಿನ್ಯಾಸ ಸಾಧನಗಳಿಗೆ ಡಿಐ ಪದವನ್ನು ಬಳಸಬಹುದು ಜ್ಞಾನದ ವರ್ಗಗಳೊಂದಿಗೆ ಸಿಒ ಅನ್ನು ಟ್ಯಾಗ್ ಮಾಡಲು ನೀವು ಈ ಸಂಕ್ಷಿಪ್ತ ರೂಪಗಳನ್ನು ಬಳಸಬಹುದು ಈಗ ಏನಾಗುತ್ತದೆ ಈ ಹೇಳಿಕೆಯು ಎಲ್ಲಾ ಸಂಬಂಧಿತ ಜ್ಞಾನದ ವರ್ಗಗಳನ್ನು ಸ್ಪಷ್ಟವಾಗಿ ಸೂಚಿಸಬಹುದು ಅಥವಾ ಸೂಚಿಸದೆ ಇರಬಹುದು ಕೆಲವು ಜ್ಞಾನ ವರ್ಗಗಳನ್ನು ಇದು ಸೂಚ್ಯವಾಗಿ ತಿಳಿಸಬಹುದು ಬೋಧನೆ ಮತ್ತು ಅಂದಾಜುವಿಕೆಯ ಪ್ರಸ್ತಾವಿತ ವಿನ್ಯಾಸದ ಆಧಾರದ ಮೇಲೆ ಬೋಧಕನು ಈ ವರ್ಗಗಳನ್ನು ನಿರ್ಧರಿಸುವ ಅಗತ್ಯವಿದೆ ಉದಾಹರಣೆಗೆ ಇಲ್ಲಿ ಸಿಒ CO ಒಂದು ಅನಲಾಗ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುವುದು ಆದ್ದರಿಂದ ವಿಶಾಲವಾಗಿ ಇದು ಅನ್ವಯಿಸುವ ಅರಿವಿನ ಮಟ್ಟಕ್ಕೆ ಸೇರಿದೆ ಮತ್ತು ಪರಿಕಲ್ಪನಾ ಹಾಗೂ ಕಾರ್ಯವಿಧಾನದ ಭಾಗವನ್ನು ಹೇಗಾದರೂ ಅದು ನೇರವಾಗಿ ಸೂಚಿಸಲಾಗುತ್ತದೆ ಆದರೆ ನಾವು ಮಾನದಂಡಗಳು ವಿಶೇಷಣಗಳು ಮತ್ತು ಪ್ರಾಯೋಗಿಕ ನಿರ್ಬಂಧಗಳ ಬಗ್ಗೆಯೂ ಗಮನ ಹರಿಸಬಹುದು ಸಿಒ ಹೇಳಿಕೆಯ ಭಾಗವಾಗಿ ನಾವು ಇದನ್ನು ಬರೆಯಬಹುದು ಅಥವಾ ಬರೆಯದಿರಬಹುದು ಆದರೆ ನೀವು ಅವುಗಳನ್ನು ಸೇರಿಸಬೇಕಾದರೆ ಅವುಗಳನ್ನು ಈ ಎರಡು ಜ್ಞಾನದ ವರ್ಗಗಳೊಂದಿಗೆ ಟ್ಯಾಗ್ ಮಾಡಬೇಕು ಆದರೆ ಇದಕ್ಕಾಗಿ ನೀವು ನಿಜವಾಗಿಯೂ ಇದನ್ನು ಕಾರ್ಯಗತಗೊಳಿಸುತ್ತಿರಬೇಕು ಅಥವಾ ಈ ಎರಡು ವರ್ಗಗಳಿಗೆ ಗಮನ ಕೊಡುತ್ತಾ ನಿಮ್ಮ ಸೂಚನೆಯನ್ನು ನೀವು ನಡೆಸುತ್ತಿರಬೇಕು ಮತ್ತು ನಿಮ್ಮ ಅಂದಾಜುವಿಕೆಯ ಸಾಧನಗಳು ಈ ಎರಡನ್ನು ಪ್ರತಿಬಿಂಬಿಸಬೇಕು ಇದರರ್ಥ ಇದು ಮಾನದಂಡ ಮತ್ತು ವಿಶೇಷಣಗಳು ಅಥವಾ ಪ್ರಾಯೋಗಿಕ ನಿರ್ಬಂಧಗಳನ್ನು ಒಳಗೊಂಡಿರುವ ರಸಪ್ರಶ್ನೆ ಅಥವಾ ಪ್ರಶ್ನೆಯಿರಬಹುದು ಆದ್ದರಿಂದ ಸಂಕ್ಷಿಪ್ತವಾಗಿ ಸಿಒCO ಹೇಳಿಕೆಯು ಎಲ್ಲಾ ಸಂಬಂಧಿತ ಜ್ಞಾನದ ವರ್ಗಗಳನ್ನು ನೇರವಾಗಿ ಸೂಚಿಸಬಹುದು ಅಥವಾ ಸೂಚಿಸದೆ ಇರಬಹುದು ಸಿಒ ಹೇಳಿಕೆಯನ್ನು ಬರೆಯುವಾಗ ಶಿಕ್ಷಕರು ಇದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಅವನು ನಿಜವಾಗಿ ತಿಳಿಸಲು ಬಯಸುವ ಎಲ್ಲಾ ಜ್ಞಾನದ ವರ್ಗಗಳನ್ನು ಸಹ ತಿಳಿದಿರಬೇಕು ಈಗ ನಾವು ಪಿಎಸ್ಒಗೆ ಬರೆಯಬಹುದು ಪ್ರತಿ ಪಿಎಸ್ಒ PSO ಒಂದು ವಿಭಾಗವನ್ನು ಪ್ರತಿನಿಧಿಸುತ್ತದೆ ಮತ್ತು ಕೆಲವೊಮ್ಮೆ ನೀವು ನಿರ್ದಿಷ್ಟ ವಿಭಾಗಕ್ಕಾಗಿ 2 ಪಿಎಸ್ಒಗಳನ್ನು ಅನ್ನು ತಿಳಿಸುತ್ತದೆ ಎಂಬುದನ್ನು ಸುಲಭವಾಗಿ ಗುರುತಿಸಬೇಕು ಸ್ವಲ್ಪ ಹೆಚ್ಚು ಕಷ್ಟಕರ ಮತ್ತು ನಿರ್ಣಾಯಕ ಭಾಗವೆಂದರೆ ಸಿಒಗಳನ್ನು ನಲ್ಲಿಯೂ ನಾವು ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಪರಿಹರಿಸುತ್ತಿಲ್ಲ ಆದ್ದರಿಂದ ನಾವು ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಿದ ಅಥವಾ ವ್ಯಾಖ್ಯಾನಿಸಿದ ರೀತಿಯಲ್ಲಿ ಯೋಜನೆಗಳ ಮಟ್ಟದಲ್ಲಿ ಇರುವ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ನಾವು ನೋಡುವುದಿಲ್ಲ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು ಆದ್ದರಿಂದ ಈಗಾಗಲೇ ನಾವು ಪಠ್ಯಕ್ರಮಗಳಲ್ಲಿ ಪೂರ್ಣ ಪಿಒ 1 ಯೋಜನಾ ನಿರ್ವಹಣೆ ಮತ್ತು ಹಣಕಾಸಿಗೆ ಸಂಬಂಧಿಸಿದೆ ಆದ್ದರಿಂದ ಯೋಜನಾ ನಿರ್ವಹಣೆಗೆ ಪ್ರತ್ಯೇಕವಾಗಿ ಒಂದು ಪಠ್ಯಕ್ರಮ ಇರಬಹುದು ಅಂತಹ ಸಂದರ್ಭದಲ್ಲಿ ಆ ಪಠ್ಯಕ್ರಮ ಸ್ಪಷ್ಟವಾಗಿ ಪಿಒ11 ಅನ್ನು ನೇರವಾಗಿ ಆ ಪಠ್ಯಕ್ರಮದಿ೦ದ ತಿಳಿಸಲಾಗುತ್ತದೆ ಆದರೆ ಪಿಒ 10 ನೈತಿಕತೆಗೆ ಸಂಬಂಧಿಸಿದೆ ಕೆಲವು ಕಾರ್ಯಕ್ರಮಗಳು ವೃತ್ತಿಪರ ನೀತಿಶಾಸ್ತ್ರದ ಬಗ್ಗೆ ಪಠ್ಯಕ್ರಮವನ್ನು ಹೊಂದಿವೆ ಅಂತಹ ಸಂದರ್ಭದಲ್ಲಿ ನೀವು ಇದನ್ನು ನೇರವಾಗಿ ತಿಳಿಸುತ್ತಿದ್ದೀರಿ ಮತ್ತು ವಿರಳವಾಗಿ ಬೇರೆ ಪಠ್ಯಕ್ರಮ ಇದನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಪರಿಹರಿಸುತ್ತದೆ ಮತ್ತು ಅದೇ ರೀತಿ ಪಿಒ7 ಅನ್ನು ಉದ್ದೇಶಿಸುತ್ತಿದ್ದೀರಿ ಆದರೆ ಮತ್ತೊಮ್ಮೆ ಎಲ್ಲಾ ಇತರ ಪಠ್ಯಕ್ರಮಗಳು ಈ ನಾಲ್ಕು ಪರಿಣಾಮಗಳನ್ನು ಪರಿಹರಿಸುವುದಿಲ್ಲ ಯೋಜನೆಗಳಿಗೆ ಬಂದರೆ ಯೋಜನೆಗಳು ಅನೇಕ ಪಿಒಗಳನ್ನು ಪರಿಹರಿಸಬಹುದು ಆದರೆ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಅಂಕಣ ಮಾಡಲು ನೀವು ಬಳಸುವ ರುಬ್ರಿಕ್ಸ್ನಲ್ಲಿ ಅವು ಪ್ರತಿಫಲಿಸುತ್ತದೆ ಉದಾಹರಣೆಗೆ ಪ್ರಾಜೆಕ್ಟ್ ಅನ್ನು ಮಾಡಲು ಸಾಮಾನ್ಯವಾಗಿ 3 4 ವಿದ್ಯಾರ್ಥಿಗಳು ಒಂದು ಗುಂಪನ್ನು ರಚಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ತಂಡದಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ಕಲಿಯಬೇಕು ಮತ್ತು ಅವರು ಸಮಗ್ರ ವರದಿಯನ್ನು ಬರೆಯಬೇಕಾಗುತ್ತದೆ ಆದ್ದರಿಂದ ಸಂವಹನವನ್ನು ಪರಿಹರಿಸಬಹುದು ಮತ್ತು ನಂತರ ನೀವು ಹೇಗೆ ನಿರ್ಬಂಧಗಳನ್ನು ಹಾಕುತ್ತೀರಿ ಅಥವಾ ಯೋಜನೆಯನ್ನು ಆಯೋಜಿಸುತ್ತೀರಿ ಎಂಬುದರ ಆಧಾರದ ಮೇಲೆ ಇತರ ಪಿಒಗಳು ಸಂಬಂಧಿಸಿದ ವಸ್ತುಗಳನ್ನು ಒಳಗೊಂಡಿರಬೇಕು ಹಾಗಾಗಿ ಏನಾಗಬಹುದು ನೀವು ಸಿಒ ಪರಿಹರಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಸುತ್ತದೆ ಇದಲ್ಲದೆ ಪಠ್ಯಕ್ರಮದ ಸಿಒ ಉದ್ದೇಶಿಸಿ ಪಠ್ಯಕ್ರಮದಲ್ಲಿ ಸೂಚನೆ ನೀಡಲು ನಿಮಗೆ ಸಾಕಷ್ಟು ಸಂಖ್ಯೆಯ ಅವಧಿಗಳು ಲಭ್ಯವಿರುವುದಿಲ್ಲ ಕೆಲವೊಮ್ಮೆ ಹಲವಾರು ಸಿಒಗೆ ಸಂಬಂಧಿಸಿದ ವಸ್ತುಗಳನ್ನು ಸೇರಿಸಲು ಬಯಸದಿರಬಹುದು

ಸಾಮಾನ್ಯವಾಗಿ ಇವುಗಳ ಸಂಖ್ಯೆ ಬಹಳ ಇರುವುದರಿಂದ ವಿದ್ಯಾರ್ಥಿಗಳು ಅದಕ್ಕಾಗಿ ಒಂದು ರೀತಿಯ ಪ್ರಮಾಣಿತ ಉತ್ತರವನ್ನು ಬರೆಯುವ ನಿರೀಕ್ಷೆಯಿದೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಎಲ್ಲಾ ಪಿಒಗಳನ್ನು ಪರಿಚಿತತೆ ಅಥವಾ ಸಾಧನೆಯು ಉದ್ಯೊಗ ದೃಷ್ಟಿಕೋನದಿಂದ ಅಗತ್ಯವಿದೆ ಆದರೆ ನೀವು ಇದನ್ನು ಹೇಗೆ ಆಯೋಜಿಸುತ್ತೀರಿ ಯಾವ ಸೆಮಿಸ್ಟರ್ನಲ್ಲಿ ನೀವು ಆಯೋಜಿಸುತ್ತೀರಿ ನೀವು ಯಾವ ಪಠ್ಯಕ್ರಮದ ಜೊತೆಗೆ ಆಯೋಜಿಸುತ್ತೀರಿ ಇದಕ್ಕೆ ಆಯಾ ವಿಭಾಗಗಳು ಸಾಕಷ್ಟು ಯೋಜನೆ ಮಾಡಬೇಕು ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ ಈ ನಿರ್ದಿಷ್ಟ ಪಠ್ಯಕ್ರಮ ಯಂತ್ರಗಳ ಚಲನಶಾಸ್ತ್ರ ನೀವು ನೋಡುವಂತೆ ಇದು 3 1 0 ಅಂದರೆ ನೀವು ಇದರಲ್ಲಿ ವಾರಕ್ಕೆ 3 ಉಪನ್ಯಾಸ ಸಮಯ ಮತ್ತು ವಾರಕ್ಕೆ 1 ಟ್ಯುಟೋರಿಯಲ್ ಸೆಷನ್ ಹೊಂದಿದ್ದೀರಿ ಆದ್ದರಿಂದ ಸಮಯವನ್ನು ಹೀಗೆ ಆಯೋಜಿಸಲಾಗಿದೆ ಇದು 38 ಗಂಟೆಗೆ ಸೇರುತ್ತದೆ ಸಾಮಾನ್ಯವಾಗಿ 3 1 0 ಪಠ್ಯಕ್ರಮಗಳು 40 ರಿಂದ 45 ಪಠ್ಯ ಅವಧಿಗಳನ್ನು ಹೊಂದಿರುತ್ತವೆ ಆದ್ದರಿಂದ ಇಲ್ಲಿನ ಸಂಖ್ಯೆಗಳು ನಿಖರವಾಗಿ ಹೊಂದಿಕೆಯಾಗುವುದಿಲ್ಲ ಆದರೆ ಇದು ಕೆಲವು ಬೋಧಕವರ್ಗದ ಸದಸ್ಯರು ರಚಿಸಿದಂತ ಒಂದು ಮಾದರಿ ಈಗ ಇಲ್ಲಿ ನೀವು ನೋಡಿದರೆ ಇದರಲ್ಲಿ 7 ಇವೆ ಮತ್ತು ಪಿಒಗಳು ಅನ್ನು ಮಾತ್ರ ಪರಿಹರಿಸಲಾಗುತ್ತದೆ ಎಂಬುದು ಬಹಳ ಸ್ಪಷ್ಟವಾಗಿದೆ ಅರಿವಿನ ಮಟ್ಟಕ್ಕೆ ಬರುತ್ತಿದ್ದೇವೆ ಉದಾಹರಣೆಗೆ ಇದು ಯು ಅರ್ಥ ಮತ್ತು ವಾಸ್ತವಿಕ ಜ್ಞಾನಕ್ಕೆ ಸಂಬಂಧಿಸಿದ ಯಾಂತ್ರಿಕತೆಯ ಪರಿಭಾಷೆಯನ್ನು ವಿವರಿಸಿ ಮತ್ತು ಇದರಲ್ಲಿ ಸುಮಾರು 3 ತರಗತಿ ಅವಧಿಗಳು ಮತ್ತು 1 ಟ್ಯುಟೋರಿಯಲ್ ಅಧಿವೇಶನಗಳಿವೆ ಪ್ಲ್ಯಾನರ್ ಕಾರ್ಯವಿಧಾನಗಳ ಅಂದರೆ ಕ್ರಿಯಾಪದವನ್ನು ಗುರುತಿಸಿ ಇಲ್ಲಿ ಅರ್ಥಮಾಡಿಕೊಳ್ಳುವುದರೊ೦ದಿಗೆ ಸಂಬಂಧ ಹೊಂದಿದೆ ಮತ್ತು ನಿಮಗೆ ಪರಿಕಲ್ಪನಾ ಕಾರ್ಯವಿಧಾನದ ಜ್ಞಾನ ವರ್ಗಗಳಿವೆ ಮತ್ತು 5 ಅವಧಿಗಳು ಮತ್ತು 1 ಟ್ಯುಟೋರಿಯಲ್ ಅವಧಿ ಇವೆ ಈಗ ಇನ್ನೊಂದಕ್ಕೆ ಬಂದರೆ ಬೇರಿಂಗ್ಗಳಲ್ಲಿನ ಘರ್ಷಣೆ ನಷ್ಟ ಮತ್ತು ಬೆಲ್ಟ್ ಡ್ರೈವ್ಗಳಲ್ಲಿ ಹರಡುವ ಶಕ್ತಿಯನ್ನು ನಿರ್ಧರಿಸಿ ಆದ್ದರಿಂದ ನಿರ್ಧರಿಸಿ ಎಂದರೆ ಅದು ಅನ್ವಯಿಸು ಮತ್ತು ಇದು ಕಾರ್ಯವಿಧಾನದ ಜ್ಞಾನ ಮತ್ತು ಇಲ್ಲಿ ಈ ಅಧ್ಯಾಪಕ ಮೂಲಭೂತ ವಿನ್ಯಾಸ ತತ್ವಗಳನ್ನು ಮತ್ತು ಜ್ಞಾನ ವಿಭಾಗಗಳಲ್ಲಿ ಒಂದನ್ನು ಪರಿಹರಿಸಲು ಬಯಸುತ್ತಾರೆ ನೀವು ನೋಡುವಂತೆ ಅದು ನೇರವಾಗಿ ಹೇಳಿಕೆಯಲ್ಲಿ ಪ್ರತಿಫಲಿಸುವುದಿಲ್ಲ ಡಿಪಿ ನೇರವಾಗಿ ಹೇಳಿಕೆಯಲ್ಲಿ ಪ್ರತಿಫಲಿಸುವುದಿಲ್ಲ ಅವನು ಬಳಸುವ ಸೂಚನೆ ಅಥವಾ ಅಂದಾಜುವಿಕೆಯಲ್ಲಿ ಮಾತ್ರ ಅದು ಪ್ರತಿಫಲಿಸಬೇಕಾಗಿದೆ ಮತ್ತು ಅಪೇಕ್ಷಿತ ಅನುಯಾಯಿ ಚಲನೆಗಾಗಿ ಇಲ್ಲಿ ಪ್ರೊಫೈಲ್ ಅನ್ನು ಚಿತ್ರಿಸಿ ಈಗ ಇದು ಅನ್ವಯಿಸು ಮತ್ತು ಇಲ್ಲಿ ಕಾರ್ಯವಿಧಾನ ಮತ್ತು ಮಾನದಂಡಗಳು ಮತ್ತು ವಿಶೇಷಣಗಳನ್ನು ಸಹ ತಿಳಿಸಲಾಗಿದೆ ಬಹುಶಃ ಅವರು ವಿನ್ಯಾಸಗೊಳಿಸಬೇಕಾದ ಕ್ಯಾಮ್ನ ಮಾನದಂಡಗಳು ಮತ್ತು ವಿಶೇಷಣಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ನೀವು ನೋಡುವಂತೆ ಪಠ್ಯಕ್ರಮವನ್ನು ಅಂತಿಮವಾಗಿ ಹೀಗೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದನ್ನು ಕೋಷ್ಟಕ ಅಂಕಣದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಇದರಲ್ಲಿ ಮೊದಲಿಗೆ ಪಠ್ಯಕ್ರಮದ ಪರಿಣಾಮಗಳ ಸಂಖ್ಯೆ ಮತ್ತು ನಂತರ ನಿಜವಾದ ಪಠ್ಯಕ್ರಮದ ಪರಿಣಾಮಗಳ ಹೇಳಿಕೆಗಳು ಮತ್ತು ನಂತರ ಪಿಒಗಳು ತಿಳಿಸಲಾಗುತ್ತದೆ ಅರಿವಿನ ಮಟ್ಟ ಜ್ಞಾನದ ವಿಭಾಗಗಳು ತರಗತಿಯ ಅವಧಿಗಳು ಮತ್ತು ಈ ಸಂದರ್ಭದಲ್ಲಿ ನೀವು ಟ್ಯುಟೋರಿಯಲ್ ಸೆಷನ್ಗಳನ್ನು ಹೊಂದಿರುವುದರಿಂದ ನೀವು ಬಳಸಿದ ಗಂಟೆಗಳ ಸಂಖ್ಯೆಯನ್ನು ಸಹ ಪ್ರತಿನಿಧಿಸಬೇಕು ಆದ್ದರಿಂದ ನೀವು ಸಹೋದ್ಯೋಗಿ ಅಥವಾ ಇನ್ನೊಬ್ಬ ಬೋಧಕವರ್ಗದ ಸದಸ್ಯರೊಂದಿಗೆ ಅಥವಾ ಉದ್ಯಮದೊಂದಿಗೆ ಅಥವಾ ಯಾವುದೇ ಮಧ್ಯಸ್ಥಗಾರರೊಂದಿಗೆ ಚರ್ಚಿಸುತ್ತಿರುವಾಗ ಅವರ ಟ್ಯಾಗ್ಗಳೊಂದಿಗೆ ಗುರುತಿಸಲಾದ ಪಠ್ಯಕ್ರಮದ ಪರಿಣಾಮ ಹೇಳಿಕೆಗಳು ನಿಮ್ಮ ಪಠ್ಯಕ್ರಮ ಏನೆಂಬುದನ್ನು ಸಂವಹನ ಮಾಡಲು ಉತ್ತಮ ಮಾರ್ಗವಾಗಿದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇದು ದ್ರವ ಯಂತ್ರಶಾಸ್ತ್ರ ಕ್ರೆಡಿಟ್ಗಳು 4 0 0 ಮತ್ತು ಇದರರ್ಥ ನೀವು ಹೊಂದಿರುವ ಉಪನ್ಯಾಸಗಳ ಸಂಖ್ಯೆ 4 ಕ್ರೆಡಿಟ್ ಪಠ್ಯಕ್ರಮಕ್ಕೆ ನೀವು 55 ರಿಂದ 60 ಅನ್ನು ಹೊಂದಿರುವಿರಿ ಪ್ರಯೋಗಾಲಯವಿಲ್ಲ ಟ್ಯುಟೋರಿಯಲ್ ಇಲ್ಲ ಮತ್ತು ಕೇವಲ 5 ಹೇಳಿಕೆಗಳನ್ನು ಬರೆಯಲಾಗಿದೆ ಅಂದರೆ ಪ್ರತಿ ಪಠ್ಯಕ್ರಮದ ಪರಿಣಾಮದ ವ್ಯಾಪ್ತಿಯಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಆದ್ದರಿಂದ ಏನಾಗುತ್ತದೆ ನೀವು ಮತ್ತೆ ಕ್ರಮಾನುಗತವಾಗಿ ಈ 12 ಅವಧಿಗಳನ್ನು ಹೇಗೆ ನಡೆಸುತ್ತೀರಿ ಎಂಬುದನ್ನು ವಿವರಿಸಬೇಕು ನೀವು ನೋಡುವಂತೆ ಅದನ್ನು ಸರಳವಾಗಿ ಹೇಳಲಾಗಿದೆ ಮತ್ತೊಮ್ಮೆ ಪಿಒ 1 ಹೆಚ್ಚಿನ ಸಂಖ್ಯೆಯ ವರ್ಗದ ಅವಧಿಗಳನ್ನು ಹೊಂದಿದ್ದೀರಿ ಇದನ್ನು ಬರೆಯಲು ಇದು ಅತ್ಯುತ್ತಮ ಮಾರ್ಗವೇ ವಿಷಯದ ಬಗ್ಗೆ ಪರಿಚಿತವಾಗಿರುವ ಮತ್ತು ಆ ವಿಷಯವನ್ನು ಆ ನಿರ್ದಿಷ್ಟ ಮಟ್ಟದಲ್ಲಿ ವ್ಯವಹರಿಸುವ ಸಂಬಂಧಪಟ್ಟ ಶಿಕ್ಷಕರು ಪರಸ್ಪರ ಚರ್ಚಿಸಬೇಕು ಮತ್ತು ಸಾಧ್ಯವಾದಷ್ಟು ಉತ್ತಮವಾದ ಪಠ್ಯಕ್ರಮದ ಪರಿಣಾಮದ ಹೇಳಿಕೆಗಳನ್ನು ಬರೆಯಲು ಪ್ರಯತ್ನಿಸಬೇಕು ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಅನಲಾಗ್ ಸರ್ಕ್ಯೂಟ್ಗಳು ಮತ್ತು ವ್ಯವಸ್ಥೆಗಳು ಸಂವಹನಕ್ಕೆ ಸಂಬಂಧಿಸಿದೆ ಅಂದರೆ ನೀವು ಈ ರೀತಿ ಬರೆಯುವಾಗ ಶಿಕ್ಷಕರು ಕೆಲವು ಅಂದಾಜುವಿಕೆಗಳನ್ನು ಮಾಡಲು ಸಿದ್ಧರಿದ್ದಾರೆ ಇದು ತರಗತಿಯ ಚಟುವಟಿಕೆಯ ಭಾಗವಾಗಿರಬಹುದು ಅಥವಾ ಅದು ಒಂದು ಅಂದಾಜುವಿಕೆಯಾಗಿರಬಹುದು ಇಲ್ಲಿ ನಾವು ಸಂವಹನದ ಕಡೆಗೆ ಸ್ವಲ್ಪ ಶೇಕಡವಾರು ಕ್ರೆಡಿಟ್ ಮತ್ತು ಅಂಕಗಳನ್ನು ನೀಡಲು ಸಿದ್ಧರಿದ್ದೇವೆ ಸಂವಹನಕ್ಕಾಗಿ ನೀವು ನಿರ್ದಿಷ್ಟವಾಗಿ ಅಂಕಗಳನ್ನು ನೀಡದಿದ್ದರೆ ಅಲ್ಲಿ ಪಿಒ 10 ಬರೆಯುವ ಹಕ್ಕು ನಿಮಗೆ ಇಲ್ಲ ಇದು ಎಲ್ಲೆಡೆ ಒಂದೇ ಕಥೆ ಉದಾಹರಣೆಗೆ ಈಗ ಇದನ್ನು ನೋಡೋಣ ವಿಸಿವಿಎಸ್ ವಿನ್ಯಾಸ ಏಕೆಂದರೆ ನಾವು ನೈಸರ್ಗಿಕ ವಿನ್ಯಾಸವನ್ನು ಸೇರಿಸಿದ್ದೇವೆ ಪಿಒ 5 ಹೇಗೆ ಪರಿಹರಿಸಬೇಕೆಂದು ಅನ್ವೇಷಿಸಲು ಪ್ರಯತ್ನಿಸುತ್ತದೆ ಈ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲು ನೀವು ಈ ಎಲ್ಲಾ ಪಿಒಗಳನ್ನು ಉದ್ದೇಶಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ಶಿಕ್ಷಕರ ಕಡೆಯಿಂದ ಸಾಕಷ್ಟು ಶ್ರಮ ಬೇಕಾಗುತ್ತದೆ ಈಗ ಈ ಪಠ್ಯಕ್ರಮಕ್ಕೆ ನಿಯೋಜನೆ ನಿಮಗೆ ಪರಿಚಯವಿರುವ ಅಥವಾ ಕಲಿಸಿದ ಪಠ್ಯಕ್ರಮಕ್ಕೆ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಪಿಒಗಳು ಅರಿವಿನ ಮಟ್ಟ ಜ್ಞಾನದ ವಿಭಾಗಗಳು ಮತ್ತು ವರ್ಗ ಅಥವಾ ಟ್ಯುಟೋರಿಯಲ್ ಲ್ಯಾಬೊರೇಟರಿ ಅವಧಿಗಳಗಳ ಸಂಖ್ಯೆಯೊಂದಿಗೆ ಟ್ಯಾಗ್ ಮಾಡಿ ಇದರರ್ಥ ನೀವು ಈಗಾಗಲೇ ಇತರ ಪಠ್ಯಗಳ ಮೂಲಕ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆದಿದ್ದೀರಿ ಆ ಚಟುವಟಿಕೆಯನ್ನು ಮುಂದುವರಿಸಿ ಮತ್ತು ಅವುಗಳನ್ನು ಈ ಅಂಶಗಳೊಂದಿಗೆ ಟ್ಯಾಗ್ ಮಾಡಿ ಮುಂದಿನ ಪಠ್ಯದಲ್ಲಿ ಪಠ್ಯಕ್ರಮದ ಪರಿಣಾಮಗಳ ಸಾಧನೆಯನ್ನು ಲೆಕ್ಕಾಚಾರ ಮಾಡಲು ನಾವು ಪ್ರಯತ್ನಿಸುತ್ತೇವೆ ನಾವು ಪಠ್ಯಕ್ರಮದ ಪರಿಣಾಮಗಳನ್ನು ಉಳಿಸಿಕೊಳ್ಳುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಲು ನಮಗೆ ಕೆಲವು ಕಾರ್ಯವಿಧಾನಗಳು ಬೇಕಾಗುತ್ತವೆ ಅದನ್ನು ಹೇಗೆ ಮಾಡುವುದು ನಾವು ಒಂದು ನಿರ್ದಿಷ್ಟ ಕಾರ್ಯವಿಧಾನವನ್ನು ನೀಡುತ್ತೇವೆ ಆದರೂ ಅನುಸರಿಸಬೇಕಾದ ಒಂದು ಪ್ರಮಾಣಿತ ಕಾರ್ಯವಿಧಾನದಂತೆ ಏನೂ ಇಲ್ಲ ಮತ್ತು ಉತ್ತಮ ಕಾರ್ಯವಿಧಾನವನ್ನು ಹೊಂದಲು ಅಗತ್ಯವಾದ ಮಾನದಂಡಗಳನ್ನು ನಾವು ಮುಂದಿನ ಪಠ್ಯದಲ್ಲಿ ಹೇಳುತ್ತೇವೆ ತುಂಬ ಧನ್ಯವಾದಗಳು